ಈ ತರಗತಿಯಲ್ಲಿ ನಾವು ಟ್ರಾನ್ಸ್ ಫರ್ ಫಂಕ್ಷನ್ ಬಗ್ಗೆ ಚರ್ಚಿಸೋಣ ನಾವು ಮೊದಲು ನಮ್ಮ ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ ವಿಷಯಗಳನ್ನು ಪುನರಾವಲೋಕಿಸಿ ನಂತರ ಟ್ರಾನ್ಸ್ ಫರ್ ಫಂಕ್ಷನ್ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಕೊನೆಯ ತರಗತಿಯಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿಕೊಂಡು ಸರ್ಕ್ಯೂಟ್ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸಿದ್ದೇವೆ ಸರ್ಕ್ಯೂಟ್ ಅನ್ನು ಟೈಮ್ ಡೊಮೇನ್ನಿಂದ ಎಸ್ ಡೊಮೇನ್ಗೆ ಪರಿವರ್ತಿಸುವುದು ಇದರ ಮೊದಲ ಹಂತವಾಗಿದೆ ನಂತರ ನೋಡಲ್ ಅನಾಲಿಸಿಸ್ ಅಥವಾ ಮೆಶ್ ಅನಾಲಿಸಿಸ್ ಸೋರ್ಸ್ ರೂಪಾಂತರ ಸೂಪರ್ಪೋಸಿಷನ್ ಮುಂತಾದ ಯಾವುದೇ ಸರ್ಕ್ಯೂಟ್ ವಿಶ್ಲೇಷಣಾ ತಂತ್ರವನ್ನು ಬಳಸಿಕೊಂಡು ನಾವು ಈ ಸರ್ಕ್ಯೂಟ್ ಅನ್ನು ಪರಿಹರಿಸುತ್ತೇವೆ ಅಂತಿಮವಾಗಿ ಎಂದರೆ ಟೈಮ್ ಡೊಮೇನ್ನಲ್ಲಿ ಫಲಿತಾಂಶವನ್ನು ಕಂಡುಹಿಡಿಯಲು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಿ ಪರಿಹಾರವನ್ನು ನಾವು ಪಡೆಯುತ್ತೇವೆ ಈಗ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿಕೊಂಡು ಈ ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಹೇಗೆ ಮಾಡುತ್ತೇವೆ ಇವು ಸರ್ಕ್ಯೂಟ್ ನಲ್ಲಿರುವ ಅಂಶಗಳಾಗಿವೆ ಟೈಮ್ ಡೊಮೇನ್ನಿಂದ ಎಸ್ ಡೊಮೇನ್ಗೆ ರೂಪಾಂತರಿಸಿದರೆ ಪ್ರತಿರೋಧದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಟೈಮ್ ಡೊಮೇನ್ನಲ್ಲಿ R ನ ಮೌಲ್ಯವು ಎಸ್ ಡೊಮೇನ್ನಲ್ಲಿಯೂ R ಆಗಿಯೇ ಉಳಿಯುತ್ತದೆ ಆದ್ದರಿಂದ ಓಮ್ಸ್ ನ Ohm's ನಿಯಮದಂತೆ 𝑡 𝑡 ಅಥವಾ ಎಸ್ ಡೊಮೇನ್ ನಲ್ಲಿ 𝑉𝑠 𝑅𝐼𝑠 ಆಗುತ್ತದೆ ಇಂಡಕ್ಟರ್ ಮತ್ತು ಕೆಪಾಸಿಟರ್ ನ ಸಂದರ್ಭದಲ್ಲಿ ಈ ಬದಲಾವಣೆಗಳು ಇರುತ್ತವೆ ಏಕೆಂದರೆ ಇವುಗಳು ಶಕ್ತಿ ಶೇಖರಣಾ ಅಂಶಗಳಾಗಿವೆ ನಾವು ಕೆಲವು ಆರಂಭಿಕ ಷರತ್ತುಗಳನ್ನು ಹೊಂದಿದ್ದೇವೆ ಇಂಡಕ್ಟರ್ ನ ಸಂದರ್ಭದಲ್ಲಿ ಆರಂಭಿಕ ಕರೆಂಟ್ 0− ಅನ್ನು ನಾವು ಹೊಂದಿರಬಹುದು ಇಂಡಕ್ಟರ್ ಅನ್ನು ಟೈಮ್ ಡೊಮೇನ್ ಇಂದ ಎಸ್ ಡೊಮೇನ್ ಗೆ ಹೇಗೆ ಪರಿವರ್ತಿಸಬಹುದು ಎಂದು ನಾವು ಚರ್ಚಿಸಿದ್ದೇವೆ ಈ ಚರ್ಚೆ ವೋಲ್ಟೇಜ್ ಗಾಗಿತ್ತು ಕಿರ್ಚಾಫ್ನ ವೋಲ್ಟೇಜ್ Kirchoff's voltage ನಿಯಮದ ಸಂದರ್ಭದಲ್ಲಿ ಇದನ್ನು ಅನ್ವಯಿಸಲಾಗುತ್ತದೆ ಅಂತೆಯೇ ಕರೆಂಟ್ ಗಾಗಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಸರ್ಕ್ಯೂಟ್ ಅನ್ನು ಹೊಂದಿರುತ್ತೀರಿ ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ 0− ನ ಆರಂಭಿಕ ಸ್ಥಿತಿಯ ಕಾರಣದಿಂದಾಗಿ ನಾವು ಸೇರಿಸಿದ ಕಾಲ್ಪನಿಕ ಕರೆಂಟ್ ಮೂಲದ ದಿಕ್ಕನ್ನು ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ದಿಕ್ಕು ಇಲ್ಲಿ ಪ್ಲಸ್ ಚಿಹ್ನೆಗೆ ಅನುಗುಣವಾಗಿದೆ ಮತ್ತು ಅದೇ ರೀತಿ ಇಲ್ಲಿ ಕರೆಂಟ್ ನ ದೃಷ್ಟಿಯಿಂದ ಆರಂಭಿಕ ಸ್ಥಿತಿ −𝐿𝑖0− ಆಗಿರುತ್ತದೆ ಅದಕ್ಕಾಗಿಯೇ ಅದು ವೋಲ್ಟೇಜ್ ಗೆ ವಿರುದ್ಧ ಚಿಹ್ನೆಯನ್ನು ಹೊಂದಿತ್ತು ಇದನ್ನು ನಾವು ಹಿಂದಿನ ವರ್ಗದಲ್ಲಿ ಚರ್ಚಿಸಿದ್ದೇವೆ ಅಂತೆಯೇ ಕೆಪಾಸಿಟರ್ ಗಾಗಿ ನಾವು ಎರಡು ಸಮೀಕರಣಗಳನ್ನು ಹೊಂದಿದ್ದೇವೆ ಒಂದು ವೋಲ್ಟೇಜ್ ಗೆ ಮತ್ತು ಇನ್ನೊಂದು ಕರೆಂಟ್ ಗೆ ಎಂದು ಚರ್ಚಿಸಿದ್ದೇವೆ ವೋಲ್ಟೇಜ್ ಗಾಗಿ ನೀವು ಟೈಮ್ ಡೊಮೇನ್ ಸರ್ಕ್ಯೂಟ್ ಅನ್ನು ಎಸ್ ಡೊಮೇನ್ ಗೆ ಪರಿವರ್ತಿಸಿದರೆ ಚಿತ್ರದಲ್ಲಿ ತೋರಿಸಿದಂತೆ ಅಲ್ಲಿ v0 s ಆರಂಭಿಕ ಸ್ಥಿತಿಯಾಗಿರುತ್ತದೆ ಅಂದರೆ t0 ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ 0 ಗೆ ಸಮಾನವಾಗಿರುತ್ತದೆ ಅಂತೆಯೇ ನೀವು ಎಸ್ ಡೊಮೇನ್ ನಲ್ಲಿನ ಕೆಪಾಸಿಟರ್ ಮೂಲಕ ಹರಿಯುವ ಕರೆಂಟ್ ಅನ್ನು ಕಂಡುಹಿಡಿಯುವಾಗ ಸಮಾನವಾದ ಕರೆಂಟ್ ಮೂಲವನ್ನು ಸಹ ಇದೇ ರೀತಿಯಲ್ಲಿ ಪ್ರತಿನಿಧಿಸಲಾಗುತ್ತದೆ ಮತ್ತು ಕಾಲ್ಪನಿಕವಾದ ಕರೆಂಟ್ ಮೂಲವಾಗಿರುವ Cv ನ ದಿಕ್ಕು ವೋಲ್ಟೇಜ್ ಮೂಲದಿಂದ ಹರಿಯುವ ಕರೆಂಟ್ ನ ವಿರುದ್ಧದ ದಿಕ್ಕನ್ನು ಹೊಂದಿರುತ್ತದೆ ಅದು V ಆಗಿದೆ ಆದ್ದರಿಂದ ನೀವು ಇಲ್ಲಿ ನಕಾರಾತ್ಮಕ ಚಿಹ್ನೆಯನ್ನು ಹೊಂದಿರುವುದೇ ಇದಕ್ಕೆ ಕಾರಣ ಈ ವಿಷಯಗಳನ್ನು ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಈ ಸಮಾನ ಸರ್ಕ್ಯೂಟ್ ಗಳನ್ನು ಬಳಸಿ ಸರ್ಕ್ಯೂಟ್ ಅನ್ನು ಎಸ್ ಡೊಮೇನ್ ನಲ್ಲಿ ರಚಿಸಿ ನಂತರ ಅದನ್ನು ಪರಿಹರಿಸಿದ್ದೇವೆ ಈಗ ಟ್ರಾನ್ಸ್ ಫರ್ ಫಂಕ್ಷನ್ ಬಗ್ಗೆ ಚರ್ಚಿಸೋಣ ಟ್ರಾನ್ಸ್ ಫರ್ ಫಂಕ್ಷನ್ ಎಂದರೇನು ಸಿಗ್ನಲ್ ಸಂಸ್ಕರಣೆಯಲ್ಲಿ ಟ್ರಾನ್ಸ್ ಫರ್ ಫಂಕ್ಷನ್ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಏಕೆಂದರೆ ಅದು ನೆಟ್ವರ್ಕ್ ಮೂಲಕ ಹಾದುಹೋಗುವಾಗ ಸಿಗ್ನಲ್ ಅನ್ನು ಹೇಗೆ ಪ್ರಕ್ರಿಯೆಗೊಳಿಸಲಾಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಆದ್ದರಿಂದ ಮೂಲತಃವಾಗಿ ಇದು ನೆಟ್ವರ್ಕ್ ಪ್ರತಿಕ್ರಿಯೆ ನೆಟ್ವರ್ಕ್ ಸ್ಥಿರತೆ ಮತ್ತು ನೆಟ್ವರ್ಕ್ ಸಂಯೋಜನೆಯನ್ನು ಕಂಡುಹಿಡಿಯಲು ಅಥವಾ ವಿನ್ಯಾಸಗೊಳಿಸಲು ಸೂಕ್ತವಾದ ಸಾಧನ ಎಂದು ಹೇಳಬಹುದು ಆದ್ದರಿಂದ ನಾವು ನಂತರದ ಕೋರ್ಸ್ನಲ್ಲಿ ನೆಟ್ವರ್ಕ್ ಸ್ಥಿರತೆ ಮತ್ತು ನೆಟ್ವರ್ಕ್ ಸಂಶ್ಲೇಷಣೆಯ ಪರಿಕಲ್ಪನೆಗಳನ್ನು ಚರ್ಚಿಸಿವಾಗ ಟ್ರಾನ್ಸ್ ಫರ್ ಫಂಕ್ಷನ್ ನ ಅನ್ವಯವನ್ನು ಚರ್ಚಿಸುತ್ತೇವೆ ನೆಟ್ವರ್ಕ್ನ ಟ್ರಾನ್ಸ್ ಫರ್ ಫಂಕ್ಷನ್ ನಿರ್ದಿಷ್ಟ ಇನ್ಪುಟ್ಗೆ ಸಂಬಂಧಿಸಿದಂತೆ ಔಟ್ಪುಟ್ ಹೇಗೆ ವರ್ತಿಸುತ್ತದೆ ಮತ್ತು ಅದು ಹೇಗೆ ಇರುತ್ತದೆ ಎಂಬುದನ್ನು ವಿವರಿಸುತ್ತದೆ ಎಂದು ಮುಂದಿನ ಸ್ಲೈಡ್ ನಲ್ಲಿ ನಾವು ನೋಡುತ್ತೇವೆ ಆರಂಭಿಕ ಶಕ್ತಿಯನ್ನು ಹೊರತುಪಡಿಸಿ ಎಸ್ ಡೊಮೇನ್ನಲ್ಲಿ ಇನ್ಪುಟ್ ನಿಂದ ಔಟ್ಪುಟ್ ವರ್ಗಾವಣೆಯನ್ನು ಇದು ನಿರ್ದಿಷ್ಟಪಡಿಸುತ್ತದೆ ಆದ್ದರಿಂದ ನಾವು ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಎಂದರೆ ನಾವು ಇದನ್ನು ಸಾಮಾನ್ಯವಾಗಿ Hs ಎಂದು ಕರೆಯುತ್ತೇವೆ ಇದು ಔಟ್ಪುಟ್ ಪ್ರತಿಕ್ರಿಯೆ ಹಾಗೂ ಇನ್ಪುಟ್ ಪ್ರಚೋದನೆಯ ಅನುಪಾತವಾಗಿದ್ದು ಆರಂಭಿಕ ಷರತ್ತುಗಳು ಶೂನ್ಯವಾಗಿರುತ್ತವೆ ಆದ್ದರಿಂದ ನೀವು ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಹೀಗೆ ಪ್ರತಿನಿಧಿಸಬಹುದು HsYX Y ಔಟ್ಪುಟ್ ಪ್ರತಿಕ್ರಿಯೆಯನ್ನು Xಇನ್ಪುಟ್ ಪ್ರಚೋದನೆಯಿಂದ ಭಾಗಿಸಲಾಗಿದೆ ಆದ್ದರಿಂದ ಟ್ರಾನ್ಸ್ ಫರ್ ಫಂಕ್ಷನ್ ನಾವು ವ್ಯಾಖ್ಯಾನಿಸಿವ ಇನ್ಪುಟ್ ಮತ್ತು ಔಟ್ಪುಟ್ ಅನ್ನು ಅವಲಂಬಿಸಿರುತ್ತದೆ ಈ ಸರ್ಕ್ಯೂಟ್ನ ಯಾವುದೇ ಸ್ಥಳದಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಗಳು ಕರೆಂಟ್ ಅಥವಾ ವೋಲ್ಟೇಜ್ ಆಗಿರಬಹುದು ಆದ್ದರಿಂದ ಟ್ರಾನ್ಸ್ ಫರ್ ಫಂಕ್ಷನ್ ನ ಸಂದರ್ಭದಲ್ಲಿ ನಾವು ನಾಲ್ಕು ಸಾಧ್ಯತೆಗಳನ್ನು ಹೊಂದಬಹುದು ಮೊದಲನೆಯದು Hs ವೋಲ್ಟೇಜ್ ಗೇನ್ ವಿಷಯದಲ್ಲಿ ಅರ್ಥಾತ್ ಔಟ್ಪುಟ್ ವೋಲ್ಟೇಜ್ ಅಥವಾ ವೋಲ್ಟೇಜ್ ನ ರೂಪದಲ್ಲಿರುವ ಸರ್ಕ್ಯೂಟ್ ನ ಔಟ್ಪುಟ್ ಪ್ರತಿಕ್ರಿಯೆಯನ್ನು ವೋಲ್ಟೇಜ್ ರೂಪದಲ್ಲಿ ನೀಡಲಾದ ಇನ್ಪುಟ್ ಪ್ರಚೋದನೆಯಿಂದ ಭಾಗಿಸಲಾಗಿದೆ ಮುಂದಿನದು ಕರೆಂಟ್ ಗೇನ್ ಅದು ಮತ್ತೊಂದು ಟ್ರಾನ್ಸ್ ಫರ್ ಫಂಕ್ಷನ್ ಆಗಿದ್ದು ಅದು ಔಟ್ಪುಟ್ ಕರೆಂಟ್ ಮತ್ತು ಇನ್ಪುಟ್ ಕರೆಂಟ್ ನೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಈ ಸರ್ಕ್ಯೂಟ್ ನ ಔಟ್ಪುಟ್ ಕರೆಂಟ್ I0s ಅನ್ನು ಸರ್ಕ್ಯೂಟ್ನ ಇನ್ಪುಟ್ ಕರೆಂಟ್ Iis ನಿಂದ ಭಾಗಿಸಲಾಗಿದೆ ಈಗ ಮುಂದಿನ ಟ್ರಾನ್ಸ್ ಫರ್ ಫಂಕ್ಷನ್ ಇಂಪಿಡೆನ್ಸ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ರೂಪದಲ್ಲಿರುತ್ತದೆ ಆದರೆ ಇನ್ಪುಟ್ ಕರೆಂಟ್ ನ ರೂಪದಲ್ಲಿರುತ್ತದೆ ಅಂತೆಯೇ ಔಟ್ಪುಟ್ ಕರೆಂಟ್ ರೂಪದಲ್ಲಿ ಮತ್ತು ಇನ್ಪುಟ್ ವೋಲ್ಟೇಜ್ ರೂಪದಲ್ಲಿರುವುದನ್ನೂ ಸಹ ನಾವು ಒಪ್ಪಿಕೊಳ್ಳಬಹುದು HsAdmittanceIV ಆ ರೀತಿಯಲ್ಲಿ ಒಂದು ನಿರ್ದಿಷ್ಟ ಸರ್ಕ್ಯೂಟ್ ಅನೇಕ ಟ್ರಾನ್ಸ್ ಫರ್ ಫಂಕ್ಷನ್ ಗಳನ್ನು ಹೊಂದಬಹುದು ಎಂದು ಹೇಳಬಹುದು ಈಗ ನೀವು ಮೊದಲ ಎರಡು ಟ್ರಾನ್ಸ್ ಫರ್ ಫಂಕ್ಷನ್ ಗಳನ್ನು ನೋಡಿದರೆ ಅವು ವೋಲ್ಟೇಜ್ ಗೇನ್ ಮತ್ತು ಕರೆಂಟ್ ಗೇನ್ ಇವುಗಳು ಆಯಾಮವನ್ನು ಹೊಂದಿರುವುದಿಲ್ಲ ಕಾರಣ ಔಟ್ಪುಟ್ ಮತ್ತು ಇನ್ಪುಟ್ ಪ್ರಮಾಣಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಈ ಎರಡು ಪ್ರಕರಣಗಳಲ್ಲಿ ಟ್ರಾನ್ಸ್ ಫರ್ ಫಂಕ್ಷನ್ ಆಯಾಮರಹಿತವಾಗಿರುತ್ತದೆ ಟ್ರಾನ್ಸ್ ಫರ್ ಫಂಕ್ಷನ್ ನ ಸಮೀಕರಣದಲ್ಲಿ X ಮತ್ತು Y ನಮಗೆ ತಿಳಿದಿದೆ ಎಂದು ನಾವು ಊಹಿಸುತ್ತೇವೆ ಆದರೆ ಕೆಲವೊಮ್ಮೆ ನಿಮಗೆ X H ಮಾತ್ರ ತಿಳಿದಿರುತ್ತದೆ ಅಂದರೆ ನಿಮಗೆ ಇನ್ಪುಟ್ ವೋಲ್ಟೇಜ್ ಮತ್ತು ಸರ್ಕ್ಯೂಟ್ ನ ಟ್ರಾನ್ಸ್ ಫರ್ ಫಂಕ್ಷನ್ ಮಾತ್ರ ತಿಳಿದಿದೆ ಎಂದರ್ಥ ಅಂತಹ ಸಂದರ್ಭದಲ್ಲಿ ನೀವು ನೀಡಿದ ಇನ್ಪುಟ್ ಗೆ ಸಂಬಂಧಿಸಿದಂತೆ ಈ ಸರ್ಕ್ಯೂಟ್ ನ ಔಟ್ಪುಟ್ ಪ್ರತಿಕ್ರಿಯೆಯಾದ Y ಮೌಲ್ಯವನ್ನು ನೀವು ಕಾಣಬಹುದು ಆದ್ದರಿಂದ Ys XH ಎಂದು ನೀವು ಹೇಳಬಹುದು ಈಗ ಈ ಸರ್ಕ್ಯೂಟ್ ನ ಔಟ್ಪುಟ್ ಪ್ರತಿಕ್ರಿಯೆಯ ಮೌಲ್ಯವನ್ನು ಪಡೆಯಲು ನೀವು Y ನ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳಬಹುದು ವಿಶೇಷ ಪ್ರಕರಣವಾಗಿ ನಾವು ಇನ್ಪುಟ್ ಅನ್ನು ಯುನಿಟ್ ಇಂಪಲ್ಸ್ ಫಂಕ್ಷನ್ δ ಎಂದು ಪರಿಗಣಿಸಿದರೆ ಅದು ಒಂದಕ್ಕೆ ಸಮನಾಗಿರುತ್ತದೆ ಎಂದು ನಾವು ಹೇಳಬಹುದು ಅಂತಹ ಸಂದರ್ಭದಲ್ಲಿ ನೀವು YsH ಎಂದು ಹೇಳಬಹುದು ಆದ್ದರಿಂದ ಎರಡೂ ಬದಿಗಳಲ್ಲಿ ಲ್ಯಾಪ್ಲೇಸ್ ನ ವಿಲೋಮ ರೂಪಾಂತರವನ್ನು ಅನ್ವಯಿಸಿದರೆ ನಮಗೆ y h ದೊರಕುತ್ತದೆ ಆದ್ದರಿಂದ h L 1H ಇದು ಸರ್ಕ್ಯೂಟ್ ನ ಯುನಿಟ್ ಇಂಪಲ್ಸ್ ಪ್ರತಿಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಯುನಿಟ್ ಇಂಪಲ್ಸ್ ಫಂಕ್ಷನ್ ನಿಂದ ಪ್ರಚೋದಿಸಿದಾಗ ಟ್ರಾನ್ಸ್ ಫರ್ ಫಂಕ್ಷನ್ ನಿಮಗೆ ಸರ್ಕ್ಯೂಟ್ ನ ಯುನಿಟ್ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಯುನಿಟ್ ಪ್ರಚೋದನೆ ht ಯನ್ನು ನೆಟ್ವರ್ಕ್ ಗೆ ಇನ್ಪುಟ್ ನಂತೆ ನೀಡಿದಾಗ ಅದು ನೆಟ್ವರ್ಕ್ ನ ಟೈಮ್ ಡೊಮೇನ್ ಪ್ರತಿಕ್ರಿಯೆ ಎಂದು ನಾವು ಹೇಳಬಹುದು ಈಗ H ಎಂಬುದು ನೆಟ್ವರ್ಕ್ ನ ಯುನಿಟ್ ಇಂಪಲ್ಸ್ ಪ್ರತಿಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ನೆಟ್ವರ್ಕ್ ನ ಇಂಪಲ್ಸ್ ಪ್ರತಿಕ್ರಿಯೆಯು ನಮಗೆ ತಿಳಿದಿದ್ದಲ್ಲಿ ಅರ್ಥಾತ್ ಯುನಿಟ್ ಇಂಪಲ್ಸ್ ಅನ್ನು ಇನ್ಪುಟ್ ಆಗಿ ಒದಗಿಸಿದಾಗ ಸರ್ಕ್ಯೂಟ್ ನ ಪ್ರತಿಕ್ರಿಯೆ ನಮಗೆ ತಿಳಿದಿದ್ದರೆ ನಾವು ಯಾವುದೇ ಇನ್ಪುಟ್ ಸಿಗ್ನಲ್ ಗೆ ಎಸ್ ಡೊಮೇನ್ ನಲ್ಲಿ ನೆಟ್ವರ್ಕ್ ನ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಅಥವಾ ಟೈಮ್ ಡೊಮೇನ್ ನಲ್ಲಿ ಕನ್ವಲ್ಯೂಷನ್ ಇಂಟಿಗ್ರಲ್ ಅನ್ನು ಬಳಸಬಹುದು ಇದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚಿಸುತ್ತೇವೆ ಅಲ್ಲಿ ನಾವು ಕನ್ವಲ್ಯೂಷನ್ ಇಂಟಿಗ್ರಲ್ ಏನನ್ನು ಅರ್ಥೈಸುತ್ತದೆ ಮತ್ತು ಸರ್ಕ್ಯೂಟ್ನ ಇನ್ಪುಟ್ ಪ್ರಚೋದನೆಯ ಬಗ್ಗೆ ನಮಗೆ ಅರಿವಿದ್ದರೆ ನೆಟ್ವರ್ಕ್ ನ ಔಟ್ಪುಟ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ಅದು ಹೇಗೆ ಸಹಾಯ ಮಾಡುತ್ತದೆ ಎಂದು ಚರ್ಚಿಸುತ್ತೇವೆ ಆದ್ದರಿಂದ ಇದನ್ನು ಕನ್ವಲ್ಯೂಷನ್ ಇಂಟಿಗ್ರಲ್ ಬಗ್ಗೆ ಚರ್ಚಿಸುವಾಗ ನಾವು ವಿಶ್ಲೇಷಿಸೋಣ ಆ ವಿವರಕ್ಕೆ ಹೋಗುವ ಮೊದಲು ಟ್ರಾನ್ಸ್ ಫರ್ ಫಂಕ್ಷನ್ ಗಳ ಸಹಾಯದಿಂದ ಔಟ್ಪುಟ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ವಿವಿಧ ವಿಧಾನಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಮೂಲತಃ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಔಟ್ಪುಟ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನಮಗೆ ಎರಡು ಮಾರ್ಗಗಳಿವೆ ಮೊದಲ ವಿಧಾನವೆಂದರೆ ನಮಗೆ ಒಂದು ಅನುಕೂಲಕರ ಇನ್ಪುಟ್ X ಇದೆ ಎಂದು ಊಹಿಸೋಣ ಈ X ಯುನಿಟ್ ಇಂಪಲ್ಸ್ ಅಥವಾ ಯುನಿಟ್ ಸ್ಟೆಪ್ ಫಂಕ್ಷನ್ ಅಥವಾ ಯುನಿಟ್ ರಾಂಪ್ ಆಗಿರಬಹುದು ಅದು ಏನೇ ಇರಲಿ ನೀವು ಅದನ್ನು ಅನುಕೂಲಕರ ಇನ್ಪುಟ್ ಎಂದು ಊಹಿಸಬಹುದು ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಚರ್ಚಿಸಿದ ಸರ್ಕ್ಯೂಟ್ ವಿಶ್ಲೇಷಣೆ ತಂತ್ರಗಳನ್ನು ನೀವು ಈಗ ಬಳಸಬಹುದು ಆದ್ದರಿಂದ ಅದು ಕರೆಂಟ್ ಅಥವಾ ವೋಲ್ಟೇಜ್ ವಿಭಜನೆ ಅಥವಾ ನೋಡಲ್ ಅಲ್ಲವೇ ಮೆಶ್ ವಿಶ್ಲೇಷಣೆಗಳಾಗಿರಬಹುದು ನೀವು ಆ ತಂತ್ರಗಳನ್ನು ಅನ್ವಯಿಸಿ ಔಟ್ಪುಟ್ Y ಅನ್ನು ಕಂಡುಹಿಡಿಯಬಹುದು ಈಗ ನೀವು ಔಟ್ಪುಟ್ Y ಅನ್ನು ಪಡೆಯಲು ಎರಡರ ಅನುಪಾತವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಮತ್ತು HYX ಅನುಪಾತವನ್ನು ನೀವು ಕಂಡುಕೊಂಡಾಗ ನಿಮಗೆ Xs ತಿಳಿದಿದೆ ಇದರ ಮೂಲಕ ನೀವು ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಅನ್ವಯಿಸಿ ಔಟ್ಪುಟ್ ಅನ್ನು ಕಂಡುಹಿಡಿಯಬಹುದು ಮತ್ತು ನಂತರ ಟ್ರಾನ್ಸ್ ಫರ್ ಫಂಕ್ಷನ್ ಕಂಡುಹಿಡಿಯಲು ನೀವು ಈ ಎರಡರ ಅನುಪಾತವನ್ನು ಪಡೆಯಬೇಕು ಅಥವಾ ಟ್ರಾನ್ಸ್ ಫರ್ ಫಂಕ್ಷನ್ ನಿಮಗೆ ತಿಳಿದಿದ್ದರೆ ನೀವು ನೇರವಾಗಿ ಸರ್ಕ್ಯೂಟ್ ನ ಔಟ್ಪುಟ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಬಹುದು ಈಗ ನೀವು ಅನುಸರಿಸಬಹುದಾದ ಮತ್ತೊಂದು ವಿಧಾನವನ್ನು ಲ್ಯಾಡರ್ ವಿಧಾನ ಎಂದು ಕರೆಯಲಾಗುತ್ತದೆ ಲ್ಯಾಡರ್ ವಿಧಾನದ ಅರ್ಥವೇನು ಮೂಲತಃ ಇದು ಈ ಸರ್ಕ್ಯೂಟ್ ಮೂಲಕವಾದ ನಡಿಗೆಯನ್ನು ಒಳಗೊಂಡಿರುತ್ತದೆ ಈ ವಿಧಾನದಲ್ಲಿ ಔಟ್ಪುಟ್ ಒಂದು ವೋಲ್ಟ್ ಅಥವಾ ಒಂದು ಆಂಪಿಯರ್ ಅಥವಾ ಒಂದು ಸೂಕ್ತವಾದ ಮೌಲ್ಯವಾಗಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಮೊದಲ ವಿಧಾನ ಮತ್ತು ಎರಡನೆಯ ವಿಧಾನದ ನಡುವಿನ ವ್ಯತ್ಯಾಸವೆಂದರೆ ಮೊದಲ ವಿಧಾನದಲ್ಲಿ ನಾವು ಇನ್ಪುಟ್ ಅನ್ನು ತಿಳಿದಿರುವಂತೆ ಊಹಿಸುತ್ತೇವೆ ಮತ್ತು ಸರ್ಕ್ಯೂಟ್ಗೆ ನೀಡಲಾದ ಇನ್ಪುಟ್ ಬಹುಶಃ ಯುನಿಟ್ ಸ್ಟೆಪ್ ಅಥವಾ ಅಂತಹದ್ದೇ ಯಾವುದಾದರೂ ತಿಳಿದಿರುವ ಮೂಲವಾಗಿರಬಹುದು ಎಂದು ನಾವು ಊಹಿಸುತ್ತೇವೆ ಆದರೆ ಲ್ಯಾಡರ್ ವಿಧಾನದ ಸಂದರ್ಭದಲ್ಲಿ ನಾವು ಮೊದಲು ಔಟ್ಪುಟ್ ಅನ್ನು ಊಹಿಸುತ್ತೇವೆ ಇದರರ್ಥ ನಾವು ಒಂದು ಸರ್ಕ್ಯೂಟ್ ನಿಂದ ಪಡೆದ ಔಟ್ಪುಟ್ ಅನ್ನು ಒಂದು ವೋಲ್ಟ್ ಅಥವಾ ಒಂದು ಆಂಪಿಯರ್ ಎಂದು ಊಹಿಸಿ ನಂತರ ನಾವು ಓಮ್ಸ್ Ohm's ಹಾಗೂ ಕಿರ್ಚಾಫ್ Kirchoff's ನಿಯಮದ ಮೂಲ ನಿಯಮಗಳನ್ನು ಬಳಸುತ್ತೇವೆ ಸಾಮಾನ್ಯವಾಗಿ ನಾವು ಕಿರ್ಚಾಫ್ನ Kirchoff's ಕರೆಂಟ್ ನಿಯಮವನ್ನು ಮಾತ್ರ ಬಳಸುತ್ತೇವೆ ಏಕೆಂದರೆ ಈ ಸರ್ಕ್ಯೂಟ್ ಮೂಲಕ ಅನುಸರಿಸಲು ಇದು ಹೆಚ್ಚು ಅನುಕೂಲಕರವಾಗಿದೆ ಮತ್ತು ನಂತರ ನಾವು ಇನ್ಪುಟ್ ಅನ್ನು ಪಡೆಯುತ್ತೇವೆ ಅರ್ಥಾತ್ ನಾವು ಔಟ್ಪುಟ್ ನಿಂದ ಪ್ರಾರಂಭಿಸಿ ನಂತರ ಸರ್ಕ್ಯೂಟ್ ಅನ್ನು ಬಳಸಿ ಔಟ್ಪುಟ್ಗೆ ಅನುಗುಣವಾದ ಇನ್ಪುಟ್ ಏನೆಂದು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಈ ರೀತಿಯಾಗಿ ನಾವು ಇನ್ಪುಟ್ ಅನ್ನು ಕಂಡುಹಿಡಿಯಬಹುದು ಮತ್ತು ನಂತರ ನೀವು ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಟ್ರಾನ್ಸ್ ಫರ್ ಫಂಕ್ಷನ್ YX ಆಗಿರುತ್ತದೆ ಇಲ್ಲಿ Y ಯುನಿಟ್ ಫಂಕ್ಷನ್ ಆಗಿರುವುದರಿಂದ ಅದು 1 ಆಗಿದೆ ಆದ್ದರಿಂದ ಈ ಪ್ರಕರಣಕ್ಕೆ 1X ಟ್ರಾನ್ಸ್ ಫರ್ ಫಂಕ್ಷನ್ ಆಗಿರುತ್ತದೆ ನಿಮ್ಮ ಅನುಕೂಲತೆಯ ಆಧಾರದ ಮೇಲೆ ನೀವು ಈ ಎರಡನ್ನೂ ಬಳಸಬಹುದು ಆದರೆ ಈ ವಿಧಾನ ಎಂದರೆ ನಾವು ಚರ್ಚಿಸುವ ಏಣಿಯ ವಿಧಾನ ಹೆಚ್ಚು ಅನುಕೂಲಕರವಾಗಿದೆ ಏಕೆಂದರೆ ಸರ್ಕ್ಯೂಟ್ ನಲ್ಲಿ ಅನೇಕ ಲೂಪ್ ಗಳು ಅಥವಾ ನೋಡ್ ಗಳು ಇದ್ದಾಗ ನೋಡಲ್ ಅಥವಾ ಮೆಶ್ ವಿಶ್ಲೇಷಣೆಯನ್ನು ಅನ್ವಯಿಸುವುದು ತೊಡಕಾಗುತ್ತದೆ ನೀವು ಮೊದಲ ಪ್ರಕರಣವನ್ನು ನೋಡಿದರೆ ಅನೇಕ ಮಟ್ಟದ ಮೆಶ್ ಮತ್ತು ನೋಡ್ ಗಳನ್ನು ಹೊಂದಿರುವ ಸಂಕೀರ್ಣವಾದ ನೆಟ್ವರ್ಕ್ ಹೊಂದಿದ್ದೀರಿ ಇದಕ್ಕೆ ನೋಡಲ್ ಅಥವಾ ಮೆಶ್ ವಿಶ್ಲೇಷಣೆಯನ್ನು ಅನ್ವಯಿಸುವುದು ಸ್ವಲ್ಪ ತೊಡಕಾಗುತ್ತದೆ ಅದಕ್ಕಾಗಿಯೇ ಮೊದಲ ವಿಧಾನಕ್ಕೆ ಹೋಲಿಸಿದರೆ ಸಂಕೀರ್ಣ ನೆಟ್ವರ್ಕ್ಗಳ ಸಂದರ್ಭದಲ್ಲಿ ಲ್ಯಾಡರ್ ವಿಧಾನವಾದ ಎರಡನೆಯ ವಿಧಾನವು ಹೆಚ್ಚು ಸೂಕ್ತವಾಗಿದೆ ಆದ್ದರಿಂದ ನಾವು ಇದನ್ನು ನೆಟ್ವರ್ಕ್ ನ ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಕಂಡುಹಿಡಿಯಲು ಅನುಕೂಲಕರ ವಿಧಾನವಾಗಿ ಬಳಸುತ್ತೇವೆ ಈಗ ಮೊದಲ ವಿಧಾನದಲ್ಲಿ ನಾವು ಚರ್ಚಿಸಿದಂತೆ ನಾವು ಇನ್ಪುಟ್ ಅನ್ನು ಊಹಿಸಿಕೊಂಡು ಔಟ್ಪುಟ್ ಅನ್ನು ಕಂಡುಹಿಡಿಯುತ್ತೇವೆ ಎರಡನೇ ವಿಧಾನದಲ್ಲಿ ನಾವು ಔಟ್ಪುಟ್ ಅನ್ನು ಊಹಿಸುತ್ತೇವೆ ಮತ್ತು ನಂತರ ಇನ್ಪುಟ್ ಅನ್ನು ಕಂಡುಕೊಳ್ಳುತ್ತೇವೆ ಈಗ ಎರಡೂ ವಿಧಾನಗಳಲ್ಲಿ H ಅನ್ನು ಔಟ್ಪುಟ್ ಮತ್ತು ಇನ್ಪುಟ್ ನ ಅನುಪಾತದ ರೂಪಾಂತರವಾಗಿ ಕಂಡುಹಿಡಿಯಬಹುದು ಲೀನಿಯರ್ ಸರ್ಕ್ಯೂಟ್ ಹೊಂದಿರುವಾಗ ಮಾತ್ರ ಈ ಎರಡು ವಿಧಾನಗಳು ಅನ್ವಯವಾಗುತ್ತವೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಆದ್ದರಿಂದ ಲೀನಿಯರ್ ಸರ್ಕ್ಯೂಟ್ ಅನ್ನು ಅನುಸರಿಸುವ ಸರ್ಕ್ಯೂಟ್ನಲ್ಲಿ ಸಾಂಪ್ರದಾಯಿಕ ವಿಧಾನವನ್ನು ಬಳಸಿಕೊಂಡು ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಕಂಡುಹಿಡಿಯಬಹುದು ಅಲ್ಲಿ ನೀವು ಸರ್ಕ್ಯೂಟ್ ಅನ್ನು ವಿವಿಧ ಸರ್ಕ್ಯೂಟ್ ಅನಾಲಿಸಿಸ್ ತಂತ್ರದ ಸಹಾಯದಿಂದ ವಿಶ್ಲೇಷಿಸಿ ಲ್ಯಾಡರ್ ವಿಧಾನವನ್ನು ಬಳಸಬಹುದು ಆದ್ದರಿಂದ ಇವುಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡು ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಇದರಿಂದ ನೀವು ಈ ಪರಿಕಲ್ಪನೆಯನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ನಾವು ಮೊದಲ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಉದಾಹರಣೆಯಲ್ಲಿ ಒಂದು ಲೀನಿಯರ್ ಸಿಸ್ಟಮ್ ನ ಉತ್ಪಾದನೆಯು yt 10e t cos⁡4tu ಆಗಿದೆ ಮತ್ತು ನೀಡಲಾದ ಇನ್ಪುಟ್ x e tu ಆಗಿದೆ ಈಗ ನಾವು ಏನು ಮಾಡಬೇಕು ಈ ವ್ಯವಸ್ಥೆಯ ಟ್ರಾನ್ಸ್ ಫರ್ ಫಂಕ್ಷನ್ ಮತ್ತು ಅದರ ಇಂಪಲ್ಸ್ ಪ್ರತಿಕ್ರಿಯೆಯನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಎಸ್ ಡೊಮೇನ್ ವಿಶ್ಲೇಷಣೆಯ ಸಹಾಯದಿಂದ ನೀವು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಮೊದಲು y ಅನ್ನು ಎಸ್ ಡೊಮೇನ್ ಗೆ ಮತ್ತು x ಅನ್ನು ಡೊಮೇನ್ ಗೆ ಪರಿವರ್ತಿಸಬೇಕು yt 10e t cos⁡4tu ಯನ್ನು ಎಸ್ ಡೊಮೇನ್ ಗೆ ಪರಿವರ್ತಿಸಿದರೆ ನಮಗೆ ಇದು ದೊರಕುತ್ತದೆ Y10s1s1242 ಇಲ್ಲಿ ω4 ಈಗ ಇನ್ಪುಟ್ ಫಂಕ್ಷನ್ x e tu ಆಗಿದ್ದು u ನ ಲಾಪ್ಲೇಸ್ ಟ್ರಾನ್ಸ್ ಫರ್ 1s ಆಗಿದೆ ಈಗ H X ಛೇದ Ys ಗೆ ಸಮನಾಗಿರುವುದರಿಂದ ನೀವು Ys ಅನ್ನು ಅಂಶದಲ್ಲಿ ಮತ್ತು X ಅನ್ನು ಛೇದದಲ್ಲಿ ಇಡುತ್ತೀರಿ ಮತ್ತು ನೀವು ಸರಳೀಕರಿಸಿದಾಗ ನೀವು ಈ ರೀತಿ ಪಡೆಯುತ್ತೀರಿ 10s22s1s22s17 ಈಗ ನೀವು ಪಡೆದ ಈ ನಿರ್ದಿಷ್ಟ ಫಂಕ್ಷನ್ ಅನ್ನು ಮರುಹೊಂದಿಸಿದರೆ ನೀವು ಇದನ್ನು ಈ ರೀತಿ ಸರಳವಾಗಿ ಬರೆಯಬಹುದು HsYX10s121610s22s17 ಈಗ ನೀವು ಮರುಹೊಂದಿಸಿದರೆ ಅದು ಈ ಕೆಳಗಿನಂತೆ ಆಗುತ್ತದೆ Hs104 4s1216 ನೀವು ಇದನ್ನು ಈ ನಿರ್ದಿಷ್ಟ ರೂಪದಲ್ಲಿ ಜೋಡಿಸಿದಾಗ ಇದರ ವಿಲೋಮ ಲ್ಯಾಪ್ಲೇಸ್ ರೂಪಾಂತರ ಹೀಗೆ ಎಂದು ಹೇಳಬಹುದು h 2 5e t sin 4t ಆದ್ದರಿಂದ ಅಂತಿಮವಾಗಿ ನೀವು ಪಡೆಯುವ ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಈ ರೂಪದಲ್ಲಿ ಜೋಡಿಸಿ ಮತ್ತು ನಂತರ ನೀವು ಟೈಮ್ ಡೊಮೇನ್ h ಯು ಎಸ್ ಡೊಮೇನ್ Hನ ಮೌಲ್ಯವಾಗಿದೆ ಎಂದು ಹೇಳಬಹುದು ಇದು ಟ್ರಾನ್ಸ್ ಫರ್ ಫಂಕ್ಷನ್ ನ ಇಂಪಲ್ಸ್ ಪ್ರಚೋದನೆಯ ಪ್ರತಿಕ್ರಿಯೆಯಾಗಿದೆ ಎಂದು ಹೇಳಬಹುದು ಎಂದರೆ 10 ಡೆಲ್ಟಾ ಟಿ ಮೈನಸ್ 40 ಇ ಪವರ್ ಮೈನಸ್ ಟಿ ಸೈನ್ 4ಟಿ 10δt 40e t sin4tಮತ್ತು ನಂತರ ಯುನಿಟ್ ಫಂಕ್ಷನ್ ನೊಂದಿಗೆ ಇದನ್ನು ಗುಣಿಸಿ ಶೂನ್ಯಕ್ಕಿಂತ ಹೆಚ್ಚಿನ ಸಮಯಕ್ಕೆ ಇದು ಅನ್ವಯಿಸುತ್ತದೆ ಇದು ಸರ್ಕ್ಯೂಟ್ನ ಇಂಪಲ್ಸ್ ರೆಸ್ಪಾನ್ಸ್ ಆಗಿದೆ ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಮತ್ತು ಸಿಸ್ಟಮ್ನ ಯುನಿಟ್ ಇಂಪಲ್ಸ್ ಪ್ರತಿಕ್ರಿಯೆ ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಳ್ಳೋಣ ಚಿತ್ರದಲ್ಲಿ ನೀಡಲಾಗಿರುವ ಸರ್ಕ್ಯೂಟ್ ಗಾಗಿ ನಾವು ಟ್ರಾನ್ಸ್ ಫರ್ ಫಂಕ್ಷನ್ HsV0I0 ಅನ್ನು ಕಂಡುಹಿಡಿಯಬೇಕು ಈ ಚಿತ್ರದಲ್ಲಿ ನೀವು ಇಂಡಕ್ಟರ್ ಮತ್ತು ಕೆಪಾಸಿಟರ್ ಎರಡೂ ಇವೆ ಎಂದು ನೋಡುತ್ತೀರಿ ಮತ್ತು ನಿಮಗೆ ಕರೆಂಟ್ I0 ಎಂದು ನೀಡಲಾಗಿದೆ ನೀವು V0I0 ನಡುವಿನ ಅನುಪಾತವನ್ನು ಕಂಡುಹಿಡಿಯಬೇಕು ಅದು ಸರ್ಕ್ಯೂಟ್ಗೆ ಟ್ರಾನ್ಸ್ ಫರ್ ಫಂಕ್ಷನ್ ಆಗಿದೆ ಈಗ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ I2 ಅನ್ನು ಕರೆಂಟ್ ಡಿವಿಜನ್ ನಿಯಮದ ಸಹಾಯದಿಂದ ಪಡೆಯಬಹುದು ಈಗ ಕರೆಂಟ್ ಡಿವಿಜನ್ ನಿಯಮದ ಸಂದರ್ಭದಲ್ಲಿ ನೀವು ಹೀಗೆ ಪಡೆಯುತ್ತೀರಿ I2s4I0s4212s ಈಗ ನೀವು ಈ ಕರೆಂಟ್ ಅನ್ನು ನೋಡಿದಾಗ ಈ ಕರೆಂಟ್ I2 ಆಗಿದೆ ಮತ್ತೆ ನಿಮ್ಮನ್ನು V0 ಮೌಲ್ಯವನ್ನು ಕಂಡುಹಿಡಿಯಲು ಕೇಳಿದಾಗ V0 ಮೌಲ್ಯ ಪ್ರತಿರೋಧ 5 ಓಮ್ ಮತ್ತು I2 ನ ಗುಣಲಬ್ಧವಾಗಿದೆ ಆದ್ದರಿಂದ ನೀವು ಅದನ್ನು ಹೀಗೆ ಬರೆಯಬಹುದು V02I22s4I0s612s ಆದ್ದರಿಂದ ಇಲ್ಲಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಕರೆಂಟ್ ಡಿವಿಜನ್ ವಿಧಾನವನ್ನು ಬಳಸಿದ್ದೇವೆ ನಾವು ಟ್ರಾನ್ಸ್ ಫರ್ ಫಂಕ್ಷನ್ ಅನ್ನು ಕಂಡುಹಿಡಿಯುವಾಗ ವಿವಿಧ ಸರ್ಕ್ಯೂಟ್ ವಿಶ್ಲೇಷಣೆ ತಂತ್ರಗಳನ್ನು ಬಳಸುವುದು ನಮ್ಮ ಮೊದಲ ವಿಧಾನವಾಗಿದೆ ಆದ್ದರಿಂದ ಇದರೊಂದಿಗೆ ನಾವು ಹೀಗೆ ಈ ಸರ್ಕ್ಯೂಟ್ನ ಟ್ರಾನ್ಸ್ ಫರ್ ಫಂಕ್ಷನ್ ಪಡೆಯುತ್ತೇವೆ V02I22s4I0s612s ಈಗ ಮುಂದೆ ಲ್ಯಾಡರ್ ವಿಧಾನವನ್ನು ಅನ್ವಯಿಸಲು ಪ್ರಯತ್ನಿಸೋಣ ಮತ್ತು ನಾವು ಲ್ಯಾಡರ್ ವಿಧಾನವನ್ನು ಅನ್ವಯಿಸಿ ಟ್ರಾನ್ಸ್ ಫರ್ ಫಂಕ್ಷನ್ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಲ್ಯಾಡರ್ ವಿಧಾನದ ಸಂದರ್ಭದಲ್ಲಿ ಈ ಮೊದಲು ಹೇಳಿದಂತೆ ಔಟ್ಪುಟ್ ವೋಲ್ಟೇಜ್ ಅನ್ನು ನಾವು ಮೊದಲೇ ತಿಳಿದಿರುವಂತೆ ಊಹಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಏನು ಮಾಡುತ್ತೇವೆ ಔಟ್ಪುಟ್ ವೋಲ್ಟೇಜ್ ಅನ್ನು V0 1 V ಎಂದು ನಾವು ಹೇಳುತ್ತೇವೆ ನೀವು V0 1 V ಎಂದು ಹೇಳಿದಾಗ I2 ಈ ಬ್ರಾಂಚ್ನಲ್ಲಿ ಹರಿಯುವ ಕರೆಂಟ್ V02 12 ಆಗುತ್ತದೆ ಈಗ ಕರೆಂಟ್ I2 ನ ಮೌಲ್ಯವನ್ನು ನೀವು ತಿಳಿದಾಗ ಈ ಬ್ರಾಂಚ್ಗೆ ಅಡ್ಡಲಾಗಿರುವ ವೋಲ್ಟೇಜ್ V1 ಅನ್ನು ನೀವು ಕಂಡುಹಿಡಿಯಬಹುದು ಈ ಎರಡೂ ಬ್ರಾಂಚ್ ಗಳು ಸಮಾನಾಂತರವಾಗಿರುವುದರಿಂದ ಅವುಗಳ ವೋಲ್ಟೇಜ್ ಒಂದೇ ಆಗಿರುತ್ತದೆ ನಾವು ನಂತರ V1 ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಆದ್ದರಿಂದ V1 ಅನ್ನು ನಾವು I2 ನ ಪದಗಳಲ್ಲಿ ಬರೆಯಬಹುದು V1I2212s114s4s14s ನಂತರ I1 ನ ಮೌಲ್ಯವನ್ನು ಕಂಡುಹಿಡಿಯಬಹುದು I1V1s44s14ss4 ಟ್ರಾನ್ಸ್ ಫರ್ ಫಂಕ್ಷನ್ ವಿಷಯದಲ್ಲಿ ಈಗ ನಾವು I1 ಮತ್ತು I2 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ರೀತಿಯಲ್ಲಿ ಕಂಡುಹಿಡಿಯಬಹುದು ಟ್ರಾನ್ಸ್ ಫರ್ ಫಂಕ್ಷನ್ ಈ ರೀತಿಯಾಗಿ ಬರೆಯಬಹುದು ಆದ್ದರಿಂದ ನೀವು ಮೊದಲ ವಿಧಾನ ಅಥವಾ ಎರಡನೆಯ ವಿಧಾನವನ್ನು ಬಳಸುತ್ತಿದ್ದರೂ ನೀವು ಅದೇ ಫಲಿತಾಂಶವನ್ನು ಪಡೆಯುತ್ತೀರಿ ಆದ್ದರಿಂದ ಇದರೊಂದಿಗೆ ನಾವು ಇಂದಿನ ತರಗತಿಯನ್ನು ಅಂತ್ಯಗೊಳಿಸೋಣ ಮತ್ತು ಈ ತರಗತಿಯಲ್ಲಿ ಟ್ರಾನ್ಸ್ ಫರ್ ಫಂಕ್ಷನ್ ಬಗ್ಗೆ ಚರ್ಚಿಸಿದೆವು ವಿವಿಧ ಸರ್ಕ್ಯೂಟ್ ಸಂಶ್ಲೇಷಣೆಗಳನ್ನು ಗುಣಲಕ್ಷಣಗಳನ್ನು ಗುರುತಿಸಲು ಟ್ರಾನ್ಸ್ ಫರ್ ಫಂಕ್ಷನ್ ಸಹಾಯ ಮಾಡುತ್ತದೆ ಎಂದು ನಾವು ನೋಡಿದ್ದೇವೆ ಮುಂದಿನ ಕೆಲವು ಸೆಷನ್ ಗಳಲ್ಲಿ ಟ್ರಾನ್ಸ್ ಫರ್ ಫಂಕ್ಷನ್ ವಿಧಾನವನ್ನು ಹೇಗೆ ಅನ್ವಯಿಸಬಹುದು ಎಂದು ನಾವು ನೋಡುತ್ತೇವೆ ಮತ್ತು ವಿಶೇಷವಾಗಿ ಮುಂದಿನ ಸೆಷನ್ ನಲ್ಲಿ ನಾವು ಮೊದಲು ಕನ್ವಲೂಶನ್ ಪ್ರಮೇಯ ಮತ್ತು ಕನ್ವಲೂಶನ್ ಇಂಟಿಗ್ರಲ್ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇದರಿಂದಾಗಿ ಸರ್ಕ್ಯೂಟ್ ಗಳನ್ನು ಮತ್ತಷ್ಟು ವಿಶ್ಲೇಷಿಸಲು ನಾವು ಎರಡೂ ತಂತ್ರಗಳನ್ನು ಅನ್ವಯಿಸಬಹುದು ಧನ್ಯವಾದಗಳು